ಮೆಕ್ಯಾನೊಬಯಾಲಜಿ ಯಲ್ಲಿನ ತಂತ್ರಗಳು ಮೈಕ್ರೋ ಫ್ಯಾಬ್ರಿಕೇಶನ್ ನಮಸ್ಕಾರ ಮತ್ತು ಯಾಂತ್ರಿಕ ಜೀವಶಾಸ್ತ್ರದ ಪರಿಚಯದ ಇಂದಿನ ಉಪನ್ಯಾಸಕ್ಕೆ ಸ್ವಾಗತ ಹಿಂದಿನ ಕೆಲವು ಉಪನ್ಯಾಸಗಳಲ್ಲಿ ಯಾಂತ್ರಿಕ ಜೀವಶಾಸ್ತ್ರ ಅಧ್ಯಯನಕ್ಕೆ ಸಂಬಂಧಿಸಿದ ಕೆಲವು ಸಾಧನಗಳ ಬಗ್ಗೆ ನಾನು ಚರ್ಚಿಸಲು ಪ್ರಾರಂಭಿಸಿದೆ ಆ ನಿಟ್ಟಿನಲ್ಲಿ ನಾನು ಹೈಡ್ರೋಜೆಲ್ ಗಳ ಬಗ್ಗೆ ಚರ್ಚಿಸುವ ಮೂಲಕ ಪ್ರಾರಂಭಿಸಿದೆ ಅಲ್ಲಿ ನೀವು ಕ್ರಾಸ್ ಲಿಂಕರ್ ಅಥವಾ ಮೊನೊಮರ್ ಸಾಂದ್ರತೆಯನ್ನು ಬದಲಾಯಿಸುವ ಮೂಲಕ ಈ ಹೈಡ್ರೋಜೆಲ್ ಗಳ ಬಿಗಿತವನ್ನು ಮಾಡಬಹುದು ಮತ್ತು ವಿಭಿನ್ನ ತಂತ್ರಗಳಿಂದ ವಿಭಿನ್ನ ರೀತಿಯ ಹೈಡ್ರೋಜೆಲ್ ಗಳನ್ನು ಹೇಗೆ ಉತ್ಪಾದಿಸಬಹುದು ಎಂಬುದಕ್ಕೆ ಉದಾಹರಣೆಗಳನ್ನು ನೀಡಿದರು ಆ ನಿಟ್ಟಿನಲ್ಲಿ ಜೀವಕೋಶಗಳು ಅಥವಾ ಜೆಲ್ ಗಳ ಬಿಗಿತ ನಿರೂಪಿಸಲು ನಾನು ಎಎಫ್ಎಂ ಅಥವಾ ಪರಮಾಣು ಫೋರ್ಸ್ ಮೈಕ್ರೋಸ್ಕೋಪಿ ಯನ್ನು ಪರಿಚಯಿಸಿದೆ ಮತ್ತು ಹೈಡ್ರೋಜೆಲ್ ಗಳು ಜೀವಕೋಶಗಳು ಮತ್ತು ಅಂಗಾಂಶಗಳಲ್ಲಿನ ಗುಣಲಕ್ಷಣಗಳನ್ನು ಸಾಬೀತುಪಡಿಸಲು ಎಎಫ್ಎಂ ಅನ್ನು ಹೇಗೆ ಬಳಸಬಹುದು ಎಂಬುದನ್ನು ತೋರಿಸಿದೆ ಆ ನಿಟ್ಟಿನಲ್ಲಿ ಜೀವಕೋಶದ ಜಿಯೋಮೆಟ್ರಿ ಅಥವಾ ಗಡಿ ಪರಿಸ್ಥಿತಿಗಳು ಜೀವಕೋಶಗಳ ಗುಣಲಕ್ಷಣಗಳ ಮೇಲೆ ಹೇಗೆ ಪ್ರಭಾವ ಬೀರಬಹುದು ಅಥವಾ ನೀವು ಅಳೆಯುತ್ತಿರುವಿರಿ ಎಂಬುದಕ್ಕೆ ನಾನು ಕೆಲವು ಉದಾಹರಣೆಗಳನ್ನು ನೀಡಿದ್ದೇನೆ ಉದಾಹರಣೆಗೆ ಜೆಲ್ ತುಂಬಾ ತೆಳುವಾಗಿದ್ದರೆ ಮೃದುವಾದ ತೆಳುವಾದ ಜೆಲ್ ಗಳ ಮೇಲೆ ಕೋಶದ ಪ್ರತಿಕ್ರಿಯೆಗಳು ಮತ್ತು ದಪ್ಪ ಮತ್ತು ಗಟ್ಟಿಯಾದ ತಲಾಧಾರಗಳ ಮೇಲೆ ಅನುಕರಿಸುತ್ತವೆ ಎಎಫ್ಎಂ ಬಳಸುವಾಗ ಕೋಶಗಳ ಕಾರ್ಟಿಕಲ್ ಬಿಗಿತವನ್ನು ನೀವು ಹೇಗೆ ಅಳೆಯಬಹುದು ಎಂದು ನಾನು ಚರ್ಚಿಸಿದೆ ಮತ್ತು ಹಿಂದಿನ ತರಗತಿಯಲ್ಲಿ ನಾನು ಕೋಶಗಳ ಸಂಕೋಚನವನ್ನು ಪ್ರಮಾಣೀಕರಿಸುವ ತಂತ್ರಗಳನ್ನು ಪರಿಚಯಿಸಿದೆ ಮತ್ತು ಹೆಚ್ಚಿನ ಅಂಟಿಕೊಳ್ಳುವ ಕೋಶ ಪ್ರಕಾರಗಳಿಗೆ ಇವೆರಡರ ನಡುವೆ ಬಹಳ ನಿಕಟ ಸಂಬಂಧವಿದೆ ಅದರಲ್ಲಿ ನೀವು ಸಂಕೋಚನವನ್ನು ಹೆಚ್ಚಿಸಿದರೆ ಕಾರ್ಟಿಕಲ್ ಬಿಗಿತ ಅಥವಾ ಕೋಶಗಳ ಬಿಗಿತ ಹೆಚ್ಚಾಗುತ್ತದೆ ಮತ್ತು ಪರಸ್ಪರ ರೇಖೀಯ ಸಂಬಂಧವಿರುತ್ತದೆ ಹೇಗಾದರೂ ಸರಿ ಆ ನಿಟ್ಟಿನಲ್ಲಿ ಸಂಕೋಚನವನ್ನು ಅಳೆಯುವ ಹೆಚ್ಚು ನೇರವಾದ ವಿಧಾನವೆಂದರೆ ನಾನು ಮೂರು ತಂತ್ರಗಳನ್ನು ಪರಿಚಯಿಸಿದೆ ಟ್ರಾಕ್ಷನ್ ಫೋರ್ಸ್ ಮೈಕ್ರೋಸ್ಕೋಪಿ ಟ್ರಿಪ್ಸಿನ್ ಡಿಅಡೆಷನ್ ಮತ್ತು ಲೇಸರ್ ಅಬ್ಲೇಶನ್ ಲೇಸರ್ ಅಬ್ಲೇಶನ್ ಸಂಕೋಚಕತೆಗೆ ಏಕ ಒತ್ತಡದ ಫೈಬರ್ ನ ಕೊಡುಗೆಯ ಬಗ್ಗೆ ಮಾಹಿತಿಯನ್ನು ನೀಡಿದರೆ ಇದು ಕೋಶ ಸಂಕೋಚನ ಟ್ರಿಪ್ಸಿನ್ ಡಿಅಡೆಷನ್ ನಮಗೆ ಸಂಪೂರ್ಣ ಜೀವಕೋಶದ ಸಂಕೋಚನದ ಅಳತೆಯನ್ನು ನೀಡುತ್ತದೆ ಮತ್ತು ಟ್ರಾಕ್ಷನ್ ಫೋರ್ಸ್ ಕೋಶಗಳಿಂದ ಉಂಟಾಗುವ ಶಕ್ತಿಗಳನ್ನು ಅಳೆಯುತ್ತದೆ ಈ ಎರಡೂ ತಂತ್ರಗಳಲ್ಲಿಯೂ ಸಹ ನೀವು ಸಮಯದ ಸ್ಥಿರತೆಯನ್ನು ಅಳೆಯುತ್ತೀರಿ ಇದು ಸಂಕೋಚನದ ಪರೋಕ್ಷ ಅಳತೆಯಾಗಿದೆ ಆದರೆ ಟ್ರಾಕ್ಷನ್ ಫೋರ್ಸ್ ಮೈಕ್ರೋಸ್ಕೋಪಿ ನಮಗೆ ಕೋಶಗಳಿಂದ ವಿಭಿನ್ನ ಫೋಕಲ್ ಸ್ಥಿತಿಯಲ್ಲಿರುವ ಶಕ್ತಿಗಳನ್ನು ನೀಡುತ್ತದೆ ಈಗ ನೀವು ಸಂಕೋಚನದ ಬಗ್ಗೆ ಮಾತನಾಡಿದರೆ ಸಂಕೋಚನವನ್ನು ಸೈಟೋಸ್ಕೆಲಿಟಲ್ ಆರ್ಗನೈಝೇಷನ್ ನಿರ್ದೇಶಿಸುತ್ತದೆ ಮತ್ತು ನಾನು ಸೈಟೋಸ್ಕೆಲಿಟಲ್ ಆರ್ಗನೈಝೇಷನ್ ಎಂದು ಹೇಳಿದಾಗ ನಾನು ಮೈಯೋಸಿನ್ ಮೋಟರ್ ಗಳ ಬಗ್ಗೆ ಮಾತನಾಡುತ್ತಿದ್ದೇನೆ ಸ್ನಾಯುರಹಿತ ಕೋಶಗಳಲ್ಲಿ ನೀವು ಎರಡು ಅಥವಾ ಮೂರು ವಿಭಿನ್ನ ಐಸೋಫಾರ್ಮ್ ಗಳನ್ನು ಹೊಂದಿದ್ದೀರಿ ಅಂದರೆ II ಎ II ಬಿ II ಸಿ ಇವುಗಳನ್ನು ಪ್ರಾದೇಶಿಕವಾಗಿ ವಿಭಿನ್ನ ರೀತಿಯಲ್ಲಿ ಸ್ಥಳೀಕರಿಸಲಾಗಿದೆ ಸೈಟೋಸ್ಕೆಲಿಟಲ್ ಸಂಘಟನೆಯನ್ನು ಆಕ್ಟಿನ್ ಬೈಂಡಿಂಗ್ ಪ್ರೋಟೀನ್ ಗಳು ಸಹ ನಿರ್ದೇಶಿಸುತ್ತವೆ ಮತ್ತು ಇವುಗಳಲ್ಲಿ ಆಕ್ಟಿನ್ ಕ್ರಾಸ್ ಲಿಂಕ್ ಮಾಡುವ ಪ್ರೋಟೀನ್ ಗಳಾದ ಫಿಲಾಮಿನ್ ಆಲ್ಫಾ ಆಕ್ಟಿನಿನ್ ಫಾರ್ಮಿನ್ ಇತ್ಯಾದಿ ಸೇರಿವೆ ಆದರೆ ಇವೆಲ್ಲವೂ ಆಂತರಿಕ ಕಂಟ್ರೋಲ್ ಗಳು ಅಥವಾ ಆಂತರಿಕ ಅಣುಗಳಾಗಿವೆ ಅದು ಸೈಟೋಸ್ಕೆಲಿಟಲ್ ಸಂಘಟನೆಯನ್ನು ಬದಲಾಯಿಸುತ್ತದೆ ಆದರೆ ಕಾಂಡಕೋಶದ ಭೇದದ ಸಂದರ್ಭದಲ್ಲಿ ಜೀವಕೋಶದ ಆಕಾರವು ಪ್ರಮುಖ ನಿಯಂತ್ರಕಗಳಲ್ಲಿ ಒಂದಾಗಿದೆ ಎಂದು ಹೇಳಲಾಗುತ್ತದೆ ನಾನು ಇಂದು ಕೇಳಲು ಬಯಸುವ ಪ್ರಶ್ನೆಯೆಂದರೆ ನೀವು ಕೋಶದ ಆಕಾರವನ್ನು ಹೇಗೆ ನಿಯಂತ್ರಿಸುತ್ತೀರಿ ನೀವು ಕೋಶಗಳನ್ನು ಪ್ಲೇಟ್ ಮಾಡಿದರೆ ಹೆಚ್ಚಿನ ಬಾರಿ ಜೀವಕೋಶಗಳು ಈ ರೀತಿಯ ಆಕಾರಗಳನ್ನು ಹೊಂದಿರುತ್ತವೆ ಇದು ಫೈಬ್ರೊಬ್ಲಾಸ್ಟ್ ನ ಪ್ರಮಾಣಿತ ಆಕಾರವಾಗಿರಬಹುದು ಅಥವಾ ಇದು ಮತ್ತೊಂದು ಕೋಶವಾಗಿರಬಹುದು ಆದರೆ ಇದನ್ನು ನೀವು ನಿಯಂತ್ರಿಸಲು ಸಾಧ್ಯವಿಲ್ಲ ಆದ್ದರಿಂದ ಕೋಶಗಳ ಬೆಳವಣಿಗೆಯಲ್ಲಿ ಈ ರೀತಿಯ ಆಕಾರಗಳನ್ನು ನಿಯಂತ್ರಿಸಲಾಗುವುದಿಲ್ಲ ಬದಲಿಗೆ ಆಕಾರವು ಸಹಜವಾಗಿ ಕ್ರಿಯಾತ್ಮಕವಾಗಿರುತ್ತದೆ ನಿಯಂತ್ರಿತ ರೀತಿಯಲ್ಲಿ ಕೋಶದ ಆಕಾರವನ್ನು ನಿಯಂತ್ರಿಸುವ ಬಗ್ಗೆ ಮತ್ತು ಆ ನಿಟ್ಟಿನಲ್ಲಿ ಲಿಥೊಗ್ರಫಿ ಎಂದು ಕರೆಯಲ್ಪಡುವ ಈ ತಂತ್ರದ ಬಗ್ಗೆ ಮಾತನಾಡಲು ನಾನು ಬಯಸುತ್ತೇನೆ ಫೋಟೊಲಿಥೊಗ್ರಫಿ ಇದು ಮೈಕ್ರೊ ಫ್ಯಾಬ್ರಿಕೇಶನ್ ನಲ್ಲಿ ಬಳಸುವ ಒಂದು ಪ್ರಕ್ರಿಯೆಯಾಗಿದ್ದು ಇದು ತೆಳುವಾದ ಫಿಲ್ಮ್ನ ಭಾಗಗಳನ್ನು ಅಥವಾ ತಲಾಧಾರದ ಬಹುಭಾಗವನ್ನು ಆಯ್ಕೆಮಾಡಿ ತೆಗೆದುಹಾಕುತ್ತದೆ ಈ ತಂತ್ರದಲ್ಲಿ ಬೆಳಕಿನ ಮಾಸ್ಕ್ ದಿಂದ ಜಿಯೋಮೆಟ್ರಿಕ್ ಮಾದರಿಯನ್ನು ಬೆಳಕಿನ ಸೂಕ್ಷ್ಮ ರಾಸಾಯನಿಕಕ್ಕೆ ವರ್ಗಾಯಿಸಲು ಬಳಸಲಾಗುತ್ತದೆ ಈ ರಾಸಾಯನಿಕವನ್ನು ಫೋಟೊರೆಸಿಸ್ಟ್ ಎಂದು ಕರೆಯಲಾಗುತ್ತದೆ ನೀವು ನಂತರ ರಾಸಾಯನಿಕ ಟ್ರೀಟ್ಮೆಂಟ್ ಗಳ ಸರಣಿಯನ್ನು ಹೊಂದಿದ್ದೀರಿ ಅದು ಮಾನ್ಯತೆ ಮಾದರಿಯನ್ನು ಕೆತ್ತನೆ ಮಾಡುತ್ತದೆ ಅಥವಾ ಫೋಟೋ ಪ್ರತಿರೋಧದ ಅಡಿಯಲ್ಲಿರುವ ವಸ್ತುವಿನ ಮೇಲೆ ಅಪೇಕ್ಷಿತ ಮಾದರಿಯಲ್ಲಿ ಹೊಸ ವಸ್ತುವನ್ನು ಶೇಖರಿಸಿಡಲು ಅನುವು ಮಾಡಿಕೊಡುತ್ತದೆ ಇದನ್ನು ಮಾಡಲು ನೀವು ಹೇಗೆ ಹೋಗುತ್ತೀರಿ ನೀವು ಸಾಮಾನ್ಯವಾಗಿ ಕ್ಲೀನ್ರೂಮ್ ಬಳಸುತ್ತೀರಿ ಆದ್ದರಿಂದ ನಿಮ್ಮ ಪ್ರಕ್ರಿಯೆಯ ಕೆಲಸದ ಹರಿವು ನೀವು ತಲಾಧಾರವನ್ನು ತೆಗೆದುಕೊಳ್ಳುವುದು ಇದು ಸಿಲಿಕಾನ್ ಅಥವಾ ಗಾಜಿನ ತಲಾಧಾರವಾಗಿರಬಹುದು ನೀವು ಅದನ್ನು ಫೋಟೊರೆಸಿಸ್ಟ್ ನೊಂದಿಗೆ ಏಕರೂಪವಾಗಿ ಲೇಪಿಸುತ್ತೀರಿ ಏಕರೂಪದ ಲೇಪನವನ್ನು ಹೊಂದಲು ಇದು ಮುಖ್ಯವಾಗಿದೆ ಮತ್ತು ಈ ಏಕರೂಪದ ಲೇಪನವನ್ನು ಸಾಧಿಸಲು ನೀವು ಸ್ಪಿನ್ ಕೋಟರ್ ಎಂದು ಕರೆಯುವ ಇದನ್ನು ಬಳಸುತ್ತೀರಿ ಸ್ಪಿನ್ ಕೋಟರ್ ನ ಕಲ್ಪನೆಯು ತುಂಬಾ ಸರಳವಾಗಿದೆ ಇದು ತಲಾಧಾರವಾಗಿದ್ದರೆ ಮತ್ತು ಇದನ್ನು ತಿರುಗಿಸುವ ಮೋಟರ್ ನಲ್ಲಿ ಅಳವಡಿಸಿದ್ದರೆ ನೀವು ಒಂದು ಡ್ರಾಪ್ ಹಾಕಿ ಇದು ನೀವು ಒಂದು ಫೋಟೊರೆಸಿಸ್ಟ್ ಅನ್ನು ಹಾಕುವ ಸ್ಪಿನ್ ಕೋಟರ್ ಮತ್ತು ನಿರ್ದಿಷ್ಟ ಆರ್ ಪಿ ಎಂ ನಲ್ಲಿ ಸ್ಪಿನ್ ಮಾಡುತ್ತೀರಿ ಮತ್ತು ಒಮೆಗಾ ಆಧಾರದ ಮೇಲೆ ನೀವು ಎಷ್ಟು ವೇಗವಾಗಿ ತಿರುಗಿಸುತ್ತೀರಿ ಎಂಬುದರ ಮೇಲೆ ಅಂದರೆ ಒಮೆಗಾ ಅಧಿಕವಾಗಿದ್ದಾಗ ನೀವು ತುಂಬಾ ತೆಳುವಾದ ಪದರವನ್ನು ಪಡೆಯಬಹುದು ಅಥವಾ ಒಮೆಗಾ ಕಡಿಮೆಯಾದಾಗ ಹೆಚ್ಚು ದಪ್ಪವಾದ ಪದರವನ್ನು ಪಡೆಯಬಹುದು ನೀವು ಫೋಟೊರೆಸಿಸ್ಟ್ ನೊಂದಿಗೆ ಮಾಡಿದ ನಂತರ ನೀವು ಸಾಫ್ಟ್ ಬೇಕ್ ಎಂಬ ಹಂತವನ್ನು ಮಾಡುತ್ತೀರಿ ಮತ್ತು ನಂತರ ಈ ವಸ್ತುವನ್ನು ಬಳಸಿಕೊಂಡು ನೀವು ಮಾಸ್ಕ್ ಅಲೈನರ್ ಎಂದು ಕರೆಯಲ್ಪಡುವದನ್ನು ಬಳಸುತ್ತೀರಿ ಮತ್ತು ಫೋಟೋ ಮಾಸ್ಕ್ ಮೂಲಕ ತಲಾಧಾರದಲ್ಲಿರುವ ವಸ್ತುವಿನ ಮೇಲೆ ನೀವು ಬೆಳಕನ್ನು ಹೊಳೆಸುತ್ತೀರಿ ಇದು ಸ್ಪಿನ್ ಲೇಪಿತ ತಲಾಧಾರವಾಗಿದ್ದರೆ ನೀವು ಮಾಸ್ಕ್ ಅಲೈನರ್ ಹೊಂದಿದ್ದೀರಿ ಮತ್ತು ಇಲ್ಲಿ ಮಾಸ್ಕ್ ಇದೆ ಆದ್ದರಿಂದ ಮಾಸ್ಕ್ ಆಯ್ದ ವಲಯಗಳನ್ನು ಹೊಂದಿದೆ ಅದರ ಮೂಲಕ ಬೆಳಕು ಹಾದುಹೋಗಲು ಸಾಧ್ಯವಾಗುತ್ತದೆ ಮತ್ತು ಆಯ್ದ ವಲಯಗಳು ಬೆಳಕನ್ನು ನಿರ್ಬಂಧಿಸುತ್ತವೆ ಇದರ ಪರಿಣಾಮವಾಗಿ ಇದು ಫೋಟೊರೆಸಿಸ್ಟ್ ಆಗಿದ್ದರೆ ಈ ವಲಯವು ಬೆಳಕಿಗೆ ಒಡ್ಡಿಕೊಳ್ಳುತ್ತಿದೆ ಮತ್ತು ಈ ಮುಕ್ತ ವಲಯಗಳು ಯಾವುದೇ ಬೆಳಕಿನ ಮಾನ್ಯತೆಯನ್ನು ಪಡೆಯುತ್ತಿಲ್ಲ ನೀವು ಇದನ್ನು ಮಾಡಿದ ನಂತರ ಅಂದರೆ ಫೋಟೊಮಾಸ್ಕ್ ನಂತರ ಡೆವಲಪ್ ಎಂದು ಕರೆಯಲ್ಪಡುವ ಮುಂದಿನ ಹಂತವನ್ನು ನೀವು ಮುಂದುವರಿಸುತ್ತೀರಿ ಅಲ್ಲಿ ನೀವು ಇದನ್ನು ಡೆವಲಪ್ಮೆಂಟ್ ಸಲ್ಯೂಷನ್ ನಲ್ಲಿ ಇರಿಸಿ ನಂತರ ಅಂತಿಮವಾಗಿ ನೀವು ಹಾರ್ಡ್ ಬೇಕ್ ಮಾಡಿದರೆ ಅದು ಐಚ್ಚಿಕ ಹಂತವಾಗಿರುವಂಥಹುದು ಈ ಸನ್ನಿವೇಶದಲ್ಲಿ ಎರಡು ವಿಭಿನ್ನ ರೀತಿಯ ಫೋಟೊರೆಸಿಸ್ಟ್ ಸಾಧ್ಯವಿದೆ ಒಂದು ಧನಾತ್ಮಕ ಫೋಟೊರೆಸಿಸ್ಟ್ ಮತ್ತು ಇನ್ನೊಂದು ಋಣಾತ್ಮಕ ಫೋಟೊರೆಸಿಸ್ಟ್ ಇದು ತಲಾಧಾರಯಾಗಿದ್ದರೆ ಮತ್ತು ಕಲ್ಪನೆ ಮಾಡಿಕೊಳ್ಳಿ ನೀವು ಈ ವಲಯವನ್ನು ಬೆಳಕಿಗೆ ಒಡ್ಡಿದ ಸಂಪೂರ್ಣ ಫೋಟೊರೆಸಿಸ್ಟ್ ಆಗಿದ್ದರೆ ಇದು ಬೆಳಕಿನ ಮಾನ್ಯತೆ ಇದು ಸಕಾರಾತ್ಮಕ ಫೋಟೊರೆಸಿಸ್ಟ್ ಆಗಿದ್ದರೆ ನೀವು ವಸ್ತುವನ್ನು ಅಭಿವೃದ್ಧಿಪಡಿಸಿದರೆ ಅಂತಿಮವಾಗಿ ನೀವು ತಲಾಧಾರದಲ್ಲಿ ಈ ಕೆಳಗಿನ ವಿಷಯವನ್ನು ಹೊಂದಿರುತ್ತೀರಿ ಇದು ಧನಾತ್ಮಕ ಫೋಟೊರೆಸಿಸ್ಟ್ ನ ಉದಾಹರಣೆಯಾಗಿದೆ ಮತ್ತು ಶಿಪ್ಲೆ 1813 ಧನಾತ್ಮಕ ಫೋಟೊರೆಸಿಸ್ಟ್ ನ ಉದಾಹರಣೆಯಾಗಿದೆ ಈ ಸಂದರ್ಭದಲ್ಲಿ ಬೆಳಕಿನ ಮಾನ್ಯತೆ ನಂತರ ಪಾಲಿಮರ್ ಅಥವಾ ಫೋಟೊರೆಸಿಸ್ಟ್ ಹೆಚ್ಚು ಕರಗುತ್ತದೆ ಇದಕ್ಕೆ ವ್ಯತಿರಿಕ್ತವಾಗಿ ನೀವು ಇದನ್ನು ನಕಾರಾತ್ಮಕ ಫೋಟೊರೆಸಿಸ್ಟ್ ಎಂದು ಕರೆಯುವ ಇತರ ಪರಿಸ್ಥಿತಿಯನ್ನು ಹೊಂದಬಹುದು ಪಾಲಿಮರ್ ಉದಾಹರಣೆ ಎಸ್ ಯು 8 ಆಗಿದ್ದರೆ ಪಾಲಿಮರ್ ಬಹಿರಂಗಗೊಂಡ ನಂತರ ಕಡಿಮೆ ಕರಗುತ್ತದೆ ಧನಾತ್ಮಕ ಮತ್ತು ಋಣಾತ್ಮಕ ಫೋಟೊರೆಸಿಸ್ಟ್ ಹೊಂದಲು ನೀವು ಎರಡು ವಿಭಿನ್ನ ರೀತಿಯ ಫೋಟೊಮಾಸ್ಕ್ ಅನ್ನು ಸಹ ಹೊಂದಿದ್ದೀರಿ ನಾನು ಹೇಳಿದಂತೆ ಇದು ತಲಾಧಾರ ಮತ್ತು ಇದು ಏಕರೂಪದ ಫೋಟೊರೆಸಿಸ್ಟ್ ಆಗಿದ್ದು ಅದನ್ನು ಬಹಿರಂಗಪಡಿಸಲಾಗುತ್ತಿದೆ ಇದು ಹಾದುಹೋಗುತ್ತದೆ ಮತ್ತು ನಂತರ ಇಲ್ಲಿ ಬೆಳಕು ಬರುತ್ತಿದೆ ಈ ವಸ್ತುವನ್ನು ಫೋಟೊಮಾಸ್ಕ್ ಎಂದು ಕರೆಯಲಾಗುತ್ತದೆ ಇದು ರಂಧ್ರಗಳನ್ನು ಹೊಂದಿರುವ ಅಪಾರದರ್ಶಕ ಫಲಕವಾಗಿದ್ದು ಅದು ಬೆಳಕನ್ನು ಹಾದುಹೋಗಲು ಅನುವು ಮಾಡಿಕೊಡುತ್ತದೆ ಇದು ಸಕಾರಾತ್ಮಕ ಫೋಟೊಮಾಸ್ಕ್ ಆಗಿದ್ದರೆ ಅದರ ಕೊನೆಯಲ್ಲಿ ಉತ್ಪನ್ನವು ಇದ್ದು ಇದರ ಮೂಲಕ ಬೆಳಕು ಹಾದುಹೋಗುತ್ತದೆ ಇದು ಸಕಾರಾತ್ಮಕ ಫೋಟೊಮಾಸ್ಕ್ ಮತ್ತು ಋಣಾತ್ಮಕ ಫೋಟೊಮಾಸ್ಕ್ ನ ಸಂದರ್ಭದಲ್ಲಿ ನೀವು ಕೇಂದ್ರಿತ ವಲಯವನ್ನು ಮಾತ್ರ ಹೊಂದಿರುತ್ತೀರಿ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳು ಬೆಳಕನ್ನು ಹಾದುಹೋಗಲು ಅನುವು ಮಾಡಿಕೊಡುತ್ತದೆ ಮತ್ತೆ ಇದು ತಲಾಧಾರವಾಗಿದೆ ಬೆಳಕು ಇಲ್ಲಿ ಹಾದುಹೋಗುತ್ತದೆ ಆದರೆ ಅದು ಮಧ್ಯದಲ್ಲಿ ಹಾದುಹೋಗುವುದಿಲ್ಲ ಈ ಸಂದರ್ಭದಲ್ಲಿ ಅದು ಈ ಎರಡು ಬಿಂದುಗಳಲ್ಲಿ ಸಿಲುಕಿಕೊಳ್ಳುತ್ತದೆ ನೀವು ವಿಭಿನ್ನ ವಸ್ತುಗಳ ಫೋಟೊಮಾಸ್ಕ್ ಹೊಂದಬಹುದು ಮತ್ತು ಉದಾಹರಣೆಗೆ ಕ್ರೋಮ್ ಗ್ಲಾಸ್ ಅಥವಾ ಪಾರದರ್ಶಕತೆ ಆದ್ದರಿಂದ ಇದು ವಿಶಾಲವಾದ ಲಿಥೊಗ್ರಫಿ ಸಾಫ್ಟ್ ಲಿಥೊಗ್ರಫಿ ಎಂದರೇನು ಸಾಫ್ಟ್ ಲಿಥೊಗ್ರಫಿ ಎಂದರೆ ಜೀವಶಾಸ್ತ್ರದ ಅನ್ವಯಿಕೆಗಳಿಗೆ ಬಳಸಲಾಗುತ್ತದೆ ಇದು ಎಲಾಸ್ಟೊಮರ್ ಗಳನ್ನು ಬಳಸಿಕೊಂಡು ರಚನೆಗಳನ್ನು ತಯಾರಿಸುವ ತಂತ್ರಗಳ ಕುಟುಂಬವನ್ನು ಸೂಚಿಸುತ್ತದೆ ಈ ತಂತ್ರವು ಅಗ್ಗವಾಗಿದೆ ಮತ್ತು ಇದು ಪ್ಲಾಸ್ಟಿಕ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಹಾಗು ಜೈವಿಕ ಅನ್ವಯಿಕೆಗಳಿಗೆ ಸಹ ಸೂಕ್ತವಾಗಿರುತ್ತದೆ ಮತ್ತು ನೀವು ಹತ್ತು ನ್ಯಾನೊಮೀಟರ್ ಗಳವರೆಗೆ ರೆಸಲ್ಯೂಶನ್ ಹೊಂದಬಹುದು ಸಾಫ್ಟ್ ಲಿಥೊಗ್ರಫಿ ಗಾಗಿ ನಾವು ಬಳಸುವ ಕಾರಕ ಪಿಡಿಎಂಎಸ್ ಇದು ಪಿಡಿಎಂಎಸ್ ಅನ್ನು ಕೆಲವು ಜೆಲ್ ಗಳು ಹೈಡ್ರೋಜೆಲ್ ಗಳನ್ನು ತಯಾರಿಸಲು ಸಹ ಬಳಸಲಾಗುತ್ತದೆ ಆದರೆ ಈ ಸಂದರ್ಭದಲ್ಲಿ ಪಿಡಿಎಂಎಸ್ ಅನ್ನು ಮಾಸ್ಕ್ ಗಳು ಮಾದರಿಗಳನ್ನು ತಯಾರಿಸಲು ಬಳಸಲಾಗುತ್ತದೆ ಪಿಡಿಎಂಎಸ್ ಪೂರ್ಣ ರೂಪವೆಂದರೆ ಪಾಲಿ ಡೈಮಿಥೈಲ್ ಸಿಲೋಕ್ಸೇನ್ ಮತ್ತೊಮ್ಮೆ ಅನುಕೂಲಕರವಾಗಿ ನೀವು ಬಿಗಿತವನ್ನು ಟ್ಯೂನ್ ಮಾಡಬಹುದು ಮತ್ತು ಅದು ದೊಡ್ಡ ಪ್ರದೇಶಗಳ ಮೇಲ್ಮೈಗೆ ಅನುಗುಣವಾಗಿರುತ್ತದೆ ನೀವು ಪಿಡಿಎಂಎಸ್ ನಿಂದ ಏನನ್ನಾದರೂ ಮಾಡಿದ ನಂತರ ಪ್ಲಾಸ್ಮಾ ಆಕ್ಸಿಡೇಷನ್ ಬಳಸಿಕೊಂಡು ನೀವು ಪಿಡಿಎಂಎಸ್ ಗೆ ಏನನ್ನಾದರೂ ಕ್ರಿಯಾತ್ಮಕಗೊಳಿಸಬಹುದು ಅಲ್ಲಿ ನೀವು ಇದನ್ನು ಆಮ್ಲಜನಕ ಪ್ಲಾಸ್ಮಾಕ್ಕೆ ಒಡ್ಡುತ್ತೀರಿ ಮತ್ತು ಇದನ್ನು ಬಳಸುವುದರಿಂದ ನೀವು ಪಿಡಿಎಂಎಸ್ ಅನ್ನು ಗಾಜಿಗೆ ಅಂಟಿಸಬಹುದು ಅಥವಾ ಪಿಡಿಎಂಎಸ್ ಇತರ ಪಿಡಿಎಂಎಸ್ ಗೆ ಅಂಟಿಕೊಳ್ಳಬಹುದು ಸಮಸ್ಯೆಯೆಂದರೆ ಈ ಪ್ರಕ್ರಿಯೆಯನ್ನು ಹಿಂತಿರುಗಿಸಲಾಗುವುದಿಲ್ಲ ಏಕೆಂದರೆ ಕೋವೆಲೆಂಟ್ ಬಂಧಗಳಿಂದ ಮಾಡಿರಲ್ಪಟ್ಟಿರುತ್ತದೆ ಪಿಡಿಎಂಎಸ್ ವಸ್ತುವನ್ನು ನಾವು ಹೇಗೆ ತಯಾರಿಸುತ್ತೇವೆ ನೀವು ಏನು ಮಾಡುತ್ತೀರಿ ಎಂದರೆ ಲಿಥೊಗ್ರಫಿ ಯನ್ನು ಬಳಸುವುದರೊಂದಿಗೆ ಪ್ರಾರಂಭಿಸುತ್ತೀರಿ ನೀವು ಸಾಧಿಸಿದ್ದು ನೀವು ಫೋಟೊರೆಸಿಸ್ಟ್ ನ ನಿರ್ದಿಷ್ಟ ಸ್ಥಳಾಕೃತಿಯನ್ನು ತಲಾಧಾರದ ಮೇಲೆ ವರ್ಗಾಯಿಸಿದ್ದೀರಿ ಇದು ಫೋಟೊರೆಸಿಸ್ಟ್ ನೀವು ಏನು ಮಾಡುತ್ತೀರಿ ಎಂದರೆ ಮೊದಲು ಪಿಡಿಎಂಎಸ್ ಅನ್ನು ಡಂಪ್ ಮಾಡಿ ಇದು ಆರಂಭದಲ್ಲಿ ಸ್ನಿಗ್ಧತೆಯ ದ್ರವವಾಗಿದೆ ಮತ್ತು ನೀವು ಅದನ್ನು ಡಂಪ್ ಮಾಡಿದ ನಂತರ ಅದನ್ನು ಗುಣಪಡಿಸುತ್ತೀರಿ ಅರವತ್ತು ಡಿಗ್ರಿ ಸೆಲ್ಸಿಯಸ್ ನಲ್ಲಿ ಬಿಸಿ ತಟ್ಟೆಯಲ್ಲಿ ಅಥವಾ ಒಲೆಯಲ್ಲಿ ಅದನ್ನು ಗುಣಪಡಿಸುವುದು ನೀವು ಹೊಂದಿರುವ ಈ ವಸ್ತುವು ನಂತರ ಪಾಲಿಮರೀಕರಣಗೊಳ್ಳುತ್ತದೆ ಇದು ಪಾಲಿಮರೀಕರಣಗೊಂಡ ನಂತರ ನೀವು ನಿಜವಾಗಿಯೂ ಪಿಡಿಎಂಎಸ್ ಅನ್ನು ಸಿಪ್ಪೆಯ ರೀತಿ ಸುಲಿಯಬಹುದು ನಿಮಗೆ ಉಳಿದಿರುವುದು ಈ ರೀತಿಯದ್ದಾಗಿದೆ ನೋಡುವ ಸಮಯ 1911 ಈಗ ಒಮ್ಮೆ ನೀವು ಇದನ್ನು ಮಾಡಿದ ನಂತರ ನೀವು ಈ ಜಿಯೋಮೆಟ್ರಿಕ್ ವೈಶಿಷ್ಟ್ಯಗಳನ್ನು ತಿರುಚಬಹುದು ಹೇಗಾದರೂ ನೀವು ಅಂತರ್ಬೋಧೆಯಿಂದ ನಿರೀಕ್ಷಿಸುತ್ತೀರಿ ಉದಾಹರಣೆಗೆ ನಾನು ಈ ರೀತಿಯ ಮಾದರಿಯನ್ನು ಮಾಡುತ್ತಿದ್ದರೆ ಇವುಗಳು ತುಂಬಾ ಎತ್ತರವಾಗಿರುತ್ತವೆ ಮತ್ತು ಈ ವೈಶಿಷ್ಟ್ಯಗಳು ದೋಷಗಳನ್ನು ಹೊಂದಿರಬಹುದು ಅಲ್ಲಿ ಇವುಗಳು ಒಂದರ ಮೇಲೊಂದು ಕುಸಿಯುತ್ತವೆ ಇದು ದೋಷದ ಉದಾಹರಣೆಯಾಗಿದೆ ಮತ್ತು ಇದನ್ನು ಜೋಡಣೆ ಎಂದು ಕರೆಯಲಾಗುತ್ತದೆ ಇದಲ್ಲದೆ ತಲಾಧಾರದ ಮೇಲೆ ಅಂದರೆ ಇದನ್ನು ತಲಾಧಾರ ಎಂದು ನಾವು ಹೇಳೋಣ ನೀವು ಪಿಡಿಎಂಎಸ್ ಮಾಡಿದ ನಂತರ ನೀವು ಏನು ಮಾಡುತ್ತೀರೆಂದರೆ ಹೊಸ ತಲಾಧಾರದ ಮೇಲೆ ನೀವು ಪಿಡಿಎಂಎಸ್ ಅನ್ನು ತಲೆಕೆಳಗಾಗಿಸಲು ಬಯಸುತ್ತೀರಿ ನಿರ್ದಿಷ್ಟ ಲಿಗಂಡ್ ನೊಂದಿಗೆ ಲೇಪನ ಮಾಡಿದ ನಂತರ ಆದರೆ ಈ ಸಂದರ್ಭದಲ್ಲಿ ನೀವು ಪಿಡಿಎಂಎಸ್ ಕುಗ್ಗುವಿಕೆ ಅನ್ನು ಹೊಂದಿರಬಹುದು ಈ ರೀತಿಯ ಜಿಯೋಮೆಟ್ರಿ ಯು ಕುಗ್ಗುವಿಕೆಯ ಸಮಸ್ಯೆಯಾಗಿದೆ ಪಿಡಿಎಂಎಸ್ ಅನ್ನು ಬಳಸುವುದರಿಂದ ಜನರು ಪಿಡಿಎಂಎಸ್ ಸಂಯೋಜನೆಯನ್ನು ಉತ್ತಮಗೊಳಿಸಿದ್ದಾರೆ ಮತ್ತು ಸೂಕ್ಷ್ಮ ಸ್ತಂಭಗಳನ್ನು ಪಡೆಯಲು ನೀವು ಇದನ್ನು ಚೆನ್ನಾಗಿ ಬಳಸಬಹುದು ಬೇರೆ ರೀತಿಯಲ್ಲಿ ಹೇಳುವುದಾದರೆ ನಾನು ಅದನ್ನು ಎರಡು ಡಿ ಶೈಲಿಯಲ್ಲಿ ಬರೆಯಬೇಕಾದರೆ ಇದು ಇರುತ್ತದೆ ಅಂತೆಯೇ ನೀವು ಎರಡು ಡಿ ಸಮತಲದಲ್ಲಿ ಈ ರೀತಿಯ ಮಾದರಿಗಳನ್ನು ಹೊಂದಿರುತ್ತೀರಿ ಇದು ನಿಜವಾಗಿದ್ದರೆ ನೀವು ಇದರ ಮೇಲೆ ಕೋಶವನ್ನು ಪ್ಲೇಟ್ ಮಾಡಬಹುದು ಇದು ಲಿಗಂಡ್ ಲೇಪನವಾಗಿದ್ದರೆ ಮತ್ತು ನೀವು ಅದನ್ನು ಕೆಲವು ಇಸಿಎಂ ಲಿಗಂಡ್ ನೊಂದಿಗೆ ಲೇಪಿಸಿದ್ದರೆ ಕೋಶವು ನಿಜವಾಗಿ ಹರಡಬಹುದು ಮತ್ತು ನಂತರ ಪ್ರಯೋಗಿಸಬಹುದು ಆದ್ದರಿಂದ ನೀವು ಇದರ ಮೇಲೆ ಕೋಶವನ್ನು ಜೋಡಿಸುವಿರಿ ಒಳಗಿನ ದಿಕ್ಕಿನಲ್ಲಿರುವ ಒಂದು ಪರಿಶ್ರಮ ಶಕ್ತಿಗಳು ಅಂದರೆ ಒಳಮುಖವಾಗಿ ನಿರ್ದೇಶಿಸಲ್ಪಡುತ್ತವೆ ನಾನು ಮೇಲಿನಿಂದ ಒಂದೇ ವಿಷಯವನ್ನು ನೋಡಬೇಕಾದರೆ ನಾನು ಮೇಲ್ಭಾಗದ ದೃಷ್ಟಿಯಲ್ಲಿ ಕೇಂದ್ರ ಬಿಂದುವನ್ನು ಸೆಳೆಯುತ್ತಿದ್ದೇನೆ ನೀವು ಈ ನಾಲ್ಕು ಪಿಲ್ಲರ್ ಗ್ರಿಡ್ ಅನ್ನು ಹೊಂದಿದ್ದೀರಿ ಅಲ್ಲಿ ಯಾವುದೇ ಕೋಶಗಳಿಲ್ಲ ಈ ಡಿ ಅನ್ನು ತಿಳಿದಿರುವ ರೀತಿಯಲ್ಲಿ ನೀವು ವಿನ್ಯಾಸಗೊಳಿಸಬಹುದು ಮತ್ತು ಈ ಡಿ ಅವಿಭಾಜ್ಯವನ್ನು ಸಹ ತಿಳಿದಿರುತ್ತದೆ ಮತ್ತು ಈ ಪ್ರತಿಯೊಂದು ಸ್ತಂಭಗಳ ವ್ಯಾಸ ಫೈ ಸಹ ತಿಳಿದಿರುತ್ತದೆ ನೀವು ಕೋಶವನ್ನು ಇರಿಸಿದಾಗ ನೀವು ಸ್ಥಾನವನ್ನು ಟ್ರ್ಯಾಕ್ ಮಾಡಬಹುದು ಇದು ಮೂಲ ಸ್ಥಾನಗಳಿಗೆ ಮತ್ತು ನೀವು ಸಂಕೋಚಕ ಶಕ್ತಿಗಳನ್ನು ಪ್ರಯೋಗಿಸುತ್ತಿದ್ದರೆ ಮೇಲ್ಭಾಗವು ಒಳಮುಖವಾಗಿ ಸ್ಥಳಾಂತರಗೊಳ್ಳುತ್ತದೆ ಎಂದು ಹೇಳೋಣ ನಂತರ ಈ ಪ್ರತಿಯೊಂದು ಸ್ತಂಭಗಳಿಗೂ ಸಹ ಇದನ್ನು ಹೊಂದಬಹುದು ಸ್ಥಳಾಂತರ ಏನು ಎಂದು ನೀವು ಕಂಡುಹಿಡಿಯಬಹುದು ಡೆಲ್ಟಾ ಡಿ ಅಥವಾ ಡೆಲ್ಟಾ ಎಕ್ಸ್ ಪ್ರತಿ ಸ್ತಂಭದ ಸ್ಥಳಾಂತರವಾಗಿದೆ ಏಕೆಂದರೆ ನೀವು ಸ್ತಂಭದ ಸ್ಥಳಾಂತರವನ್ನು ತಿಳಿದಿದ್ದೀರಿ ಮತ್ತು ಈ ವಸ್ತುವಿನ ಬಿಗಿತವು ನಿಮಗೆ ತಿಳಿದಿದ್ದರೆ ನೀವು ಪ್ರತಿ ಸ್ತಂಭದಲ್ಲಿನ ಶಕ್ತಿಯನ್ನು ನಿಖರವಾಗಿ ನಿರ್ಧರಿಸಬಹುದು ಈ ತಂತ್ರದ ಪ್ರಯೋಜನವೆಂದರೆ ಸ್ತಂಭಗಳ ಉದ್ದವನ್ನು ಬದಲಾಯಿಸುವ ಮೂಲಕ ನೀವು ಕಂಬಗಳ ಬಿಗಿತವನ್ನು ಟ್ಯೂನ್ ಮಾಡಬಹುದು ಸ್ತಂಭವು ಎಲ್ ಆಗಿದ್ದರೆ ಮತ್ತು ಅದರ ಬಿಗಿತವು ಕೆ ಎಂದು ಹೇಳೋಣ ನಿಮ್ಮ ಬಳಿ ಎರಡು ಎಲ್ ಇದ್ದರೆ ಎಲ್ ಅವಿಭಾಜ್ಯದಿಂದ ಎಲ್ ಅವಿಭಾಜ್ಯ ಎಲ್ ಗಿಂತ ದೊಡ್ಡದಾಗಿದ್ದರೆ ಕೆ ಅವಿಭಾಜ್ಯವು ಕೆ ಗಿಂತ ಕಡಿಮೆಯಿರುತ್ತದೆ ಆದ್ದರಿಂದ ಎಲ್ ಅವಿಭಾಜ್ಯ ಎಲ್ ಗಿಂತ ದೊಡ್ಡದಾಗಿದ್ದರೆ ಅಂದರೆ ನೀವು ಸ್ತಂಭವನ್ನು ಎತ್ತರವಾಗಿ ಮತ್ತು ಎತ್ತರವಾಗಿ ಮಾಡಿದರೆ ಅದು ಹೆಚ್ಚು ಕಂಪ್ಲೈಂಟ್ ಆಗುತ್ತದೆ ಅದನ್ನು ವಿರೂಪಗೊಳಿಸುವುದು ಸುಲಭ ಮೈಕ್ರೊ ಸ್ತಂಭಗಳನ್ನು ಬಳಸುವುದರ ಒಂದು ದೊಡ್ಡ ಅನುಕೂಲವೆಂದರೆ ವಿಲೋಮ ಸಮಸ್ಯೆಯನ್ನು ಪರಿಹರಿಸಲು ನಿಮಗೆ ರೇಖೀಯ ಸ್ಥಿತಿಸ್ಥಾಪಕತ್ವ ಸಿದ್ಧಾಂತದ ಅಗತ್ಯವಿಲ್ಲ ಸ್ಥಳಾಂತರವನ್ನು ತಿಳಿದ ನಂತರ ಇಲ್ಲಿ ಕೋಶಗಳಿಂದ ಉಂಟಾಗುವ ಶಕ್ತಿಗಳನ್ನು ಕಂಡುಹಿಡಿಯಲು ನೀವು ಶಕ್ತಿಯನ್ನು ನಿಖರವಾಗಿ ನಕ್ಷೆ ಮಾಡಬಹುದು ಮೈಕ್ರೊ ಫ್ಯಾಬ್ರಿಕೇಶನ್ ಅನ್ನು ಬಳಸಿದ ಒಂದು ಉದಾಹರಣೆ ಇದು ಕೋಶ ಆಕಾರವನ್ನು ನಿಯಂತ್ರಿಸುವ ಇನ್ನೊಂದು ಉದಾಹರಣೆ ಮೈಕ್ರೋ ಕಾಂಟ್ಯಾಕ್ಟ್ ಪ್ರಿಂಟಿಂಗ್ ಅನ್ನು ಬಳಸುವುದು ಮೈಕ್ರೊ ಕಾಂಟ್ಯಾಕ್ಟ್ ಪ್ರಿಂಟಿಂಗ್ ನಲ್ಲಿ ನೀವು ಏನು ಮಾಡುತ್ತೀರಿ ಇದು ಪಿಡಿಎಂಎಸ್ ಅಚ್ಚು ಎಂದು ಹೇಳೋಣ ಮತ್ತು ನಿಮ್ಮ ಆಯ್ಕೆಯ ಕೆಲವು ಇಸಿಎಂ ಪ್ರೋಟೀನ್ ನೊಂದಿಗೆ ನೀವು ಕಾವುಕೊಡುತ್ತೀರಿ ನಿಮ್ಮ ಆಯ್ಕೆಯ ಇಸಿಎಂ ಪ್ರೋಟೀನ್ ನೊಂದಿಗೆ ಕಾವುಕೊಡಬಹುದು ಮತ್ತು ಸ್ವಲ್ಪ ಸಮಯದವರೆಗೆ ಹೊಂದಿಕೊಳ್ಳಲು ಅವಕಾಶ ಮಾಡಿಕೊಡುವುದು ಮತ್ತು ನಂತರ ನೀವು ಏನು ಮಾಡುತ್ತೀರಿ ನೀವು ತಲಾಧಾರವನ್ನು ತೆಗೆದುಕೊಳ್ಳಿ ಇದು ಗಾಜು ಎಂದು ಹೇಳೋಣ ಮತ್ತು ನಂತರ ನೀವು ಪಿಡಿಎಂಎಸ್ ಅನ್ನು ತಲೆಕೆಳಗಾಗಿಸುತ್ತೀರಿ ಇದನ್ನು ಮಾಡಿದ ನಂತರ ನೀವು ಅದನ್ನು ಗಾಳಿಯಲ್ಲಿ ಒಣಗಲು ಬಿಡುತ್ತೀರಿ ಇದರ ಪರಿಣಾಮವಾಗಿ ನೀವು ಗಾಳಿಯಲ್ಲಿ ಒಣಗಲು ಬಿಟ್ಟರೆ ಈ ಬಿಂದುಗಳನ್ನು ಮಾತ್ರ ಇಸಿಎಂ ಪ್ರೋಟೀನ್ ನೊಂದಿಗೆ ಲೇಪಿಸಲಾಗುತ್ತದೆ ಆದರೆ ನೀವು ಅದನ್ನು ಸ್ಟ್ಯಾಂಪ್ ಮಾಡಿದಾಗ ನಿಮಗೆ ಉಳಿದಿರುವುದು ಇಸಿಎಂ ಪ್ರೋಟೀನ್ ಈ ಎಕ್ಸ್ ಪ್ರೋಟ್ಟ್ರೂಷನ್ಸ್ ಗಳಲ್ಲಿ ಮಾತ್ರ ವರ್ಗಾವಣೆಯಾಗುತ್ತದೆ ಈ ಸಮಯದಲ್ಲಿ ಇಸಿಎಂ ಪ್ರೋಟೀನ್ ವರ್ಗಾವಣೆಯಾಗುತ್ತಿದೆ ಮತ್ತು ನೀವು ಇದನ್ನು ಮಾಡಿದ ನಂತರ ಉಳಿದ ವಲಯಗಳನ್ನು ನೀವು ಬಿಎಸ್ಎ ಅಥವಾ ಪ್ಲುರಾನಿಕ್ ಅಥವಾ ಇನ್ನಾವುದೇ ತಯಾರಿಸಿದ ಅಥವಾ ಯಾವುದೇ ಅಂಟಿಕೊಳ್ಳದ ವಸ್ತುಗಳನ್ನು ಪೆಗ್ ಮಾಡಬಹುದು ಅದನ್ನು ಮೇಲ್ನೋಟಕ್ಕೆ ನೋಡಿದರೆ ನಿಮ್ಮ ಬಳಿ ಇರುವುದು ಈ ಕೆಳಗಿನಂತಿರುತ್ತದೆ ನಾವು ಊಹಿಸೋಣ ಜಿಯೋಮೆಟ್ರಿ ವಲಯಗಳು ಮತ್ತು ಉಳಿದ ವಲಯಗಳು ಅಂದರೆ ಕೆಂಪು ಅಂಟಿಕೊಳ್ಳುವುದಿಲ್ಲ ಮತ್ತು ಹಸಿರು ಅಂಟಿಕೊಳ್ಳುತ್ತದೆ ಕೋಶದ ಆಕಾರವನ್ನು ನೀವು ಹೇಗೆ ನಿಯಂತ್ರಿಸಬಹುದು ಆದರೆ ನೀವು ಉತ್ತಮಗೊಳಿಸಬೇಕಾದದ್ದು ಪ್ಲುರಾನಿಕ್ ಅಥವಾ ಪೆಗ್ ನ ಲೇಪನವು ಏಕರೂಪದ್ದಾಗಿದೆ ಮತ್ತು ಇದು ಕೆಲಸ ಮಾಡದಿದ್ದರೆ ಮೈಕ್ರೋ ಕಾಂಟ್ರಾಕ್ಟಿಲಿಟಿ ಕಾರ್ಯನಿರ್ವಹಿಸುವುದಿಲ್ಲ ಕೇವಲ ಇಸಿಎಂ ಪ್ರೋಟೀನ್ ಗಳನ್ನು ಲೇಪಿಸುವ ಬದಲು ನೀವು ಅದರ ಮೇಲೆ ಮೈಕ್ರೋ ಪ್ರಿಂಟ್ ಡಿಎನ್ಎ ಅಥವಾ ಅದರ ಮೇಲೆ ಯಾವುದೇ ಲೋಹವನ್ನು ಲೇಪನ ಮಾಡಬಹುದು ಆದ್ದರಿಂದ ಇದು ನಿಮ್ಮ ಕೆಲಸ ಮಾಡುವ ಪ್ರಕಾರಕ್ಕೆ ಸೀಮಿತವಾಗಿಲ್ಲ ನಾನು ಹಿಂದಿನ ಒಂದು ಅಧ್ಯಯನವನ್ನು ಚರ್ಚಿಸಿದ್ದೇನೆ ಮತ್ತು ತೋರಿಸಲಾಗಿರುವುದು ಒಂದು ಲಿಂಕ್ ಅನ್ನು ಎಂದರೆ ಮೊದಲ ಅಧ್ಯಯನವು ಜೀವಕೋಶಗಳು ಮರೆಯಾಗುತ್ತಿರುವ ಮತ್ತು ಅಪೊಪ್ಟೋಸಿಸ್ ನಡುವಿನ ಸಂಪರ್ಕ ಏನು ಎಂಬುದನ್ನು ತೋರಿಸಿದೆ ಮಾಡಿರುವುದು ಏನು ಎಂದರೆ ವಿಭಿನ್ನ ಗಾತ್ರದ ಈ ಐಲ್ಯಾನ್ಡ್ಗಳನ್ನು ಮಾಡುವುದು ಮೇಲ್ಮೈ ವಿಸ್ತೀರ್ಣ ಹೆಚ್ಚುತ್ತಲೇ ಇರುತ್ತದೆ ಮತ್ತು ನೀವು ಕೋಶಗಳನ್ನು ಪ್ಲೇಟ್ ಮಾಡಿ ಮತ್ತು ಅಪೊಪ್ಟೋಸಿಸ್ನ ಶೇಕಡಾವಾರು ಪ್ರಮಾಣವನ್ನು ನೀವು ಟ್ರ್ಯಾಕ್ ಮಾಡುತ್ತೀರಿ ಎಕ್ಸ್ ಅಕ್ಷವು ಹರಡುವ ಪ್ರದೇಶವಾಗಿದೆ ಇದು ಪ್ರದೇಶ ಎ ಹರಡುವ ಪ್ರದೇಶವು ಕಡಿಮೆಯಾದಾಗ ಅಪೊಪ್ಟೋಸಿಸ್ ತುಂಬಾ ಹೆಚ್ಚಾಗುತ್ತದೆ ಆದರೆ ಪ್ರದೇಶವು ಹೆಚ್ಚಾಗಲು ಪ್ರಾರಂಭಿಸಿದ ತಕ್ಷಣ ಅದು ಕಡಿಮೆಯಾಯಿತು ಜೀವಕೋಶವು ಬದುಕುಳಿಯಲು ನಿಮಗೆ ಸೂಕ್ತವಾದ ಗಾತ್ರದ ಅಗತ್ಯವಿದೆ ಎಂದು ಇದು ಸೂಚಿಸುತ್ತದೆ ಮತ್ತು ನೀವು ಶೇಕಡಾವಾರು ಪ್ರಸರಣವನ್ನು ಯೋಜಿಸಿದರೆ ಅದು ಅಪೊಪ್ಟೋಸಿಸ್ ಇಳಿಯುವುದರಿಂದ ಪ್ರಸರಣದ ವೇಗಕ್ಕೆ ಅನುಗುಣವಾದ ಹೆಚ್ಚಳವನ್ನು ನೀವು ನೋಡುತ್ತೀರಿ ಐಡಲ್ ಗಾತ್ರ ಮತ್ತು ಐಲ್ಯಾನ್ಡ್ ಗಳು ಮತ್ತು ಅಪೊಪ್ಟೋಸಿಸ್ ನಡುವಿನ ಸಂಬಂಧವನ್ನು ಪ್ರದರ್ಶಿಸುವ ಮೊದಲ ಅಧ್ಯಯನ ಇದಾಗಿದೆ ಮತ್ತು ಹೆಚ್ಚಿದ ಹರಡುವಿಕೆಯ ಪ್ರದೇಶವು ಫೋಕಲ್ ಸೇರ್ಪಡೆ ಪ್ರದೇಶದ ಹೆಚ್ಚಳದೊಂದಿಗೆ ಸಂಬಂಧಿಸಿದೆ ಎಂದು ಸಹ ತೋರಿಸಲಾಗಿದೆ ಅವರು ನೀವು ಒಂದು ವಲಯವನ್ನು ಹೊಂದಿರುವ ವಿಭಿನ್ನ ಪ್ರದೇಶಗಳನ್ನು ರಚಿಸಿದ್ದಾರೆ ಇನ್ನೊಂದು ಸಂದರ್ಭದಲ್ಲಿ ಇದೇ ಪ್ರದೇಶವನ್ನು ಅನೇಕ ಬಿಂದುಗಳಲ್ಲಿ ಮತ್ತು ಸಮಾನ ಅಂತರದಲ್ಲಿ ವಿತರಿಸಲಾಗುತ್ತದೆ ಆದ್ದರಿಂದ ಆ ಪ್ರದೇಶದ ಸಂಕಲನವು ಎ ಯಂತೆಯೇ ಇರುತ್ತದೆ ಮತ್ತು ಈ ಸಂದರ್ಭದಲ್ಲಿ ಏನಾಗುತ್ತಿದೆ ಎಂದರೆ ಒಟ್ಟಾರೆ ಕೋಶ ಹರಡುವ ಪ್ರದೇಶವು ಈ ಪ್ರದೇಶಕ್ಕಿಂತ ಹೆಚ್ಚಿನದಾಗಿದೆ ಮತ್ತು ಅದು ಕಂಡುಬಂದದ್ದು ಕೋಶ ಹರಡುವ ಪ್ರದೇಶವು ಬದುಕುಳಿಯುವಿಕೆ ಮತ್ತು ಪ್ರಸರಣವನ್ನು ನಿಯಂತ್ರಿಸುತ್ತದೆ ಎಂದು ಇದರೊಂದಿಗೆ ನಾನು ಇಲ್ಲಿಗೆ ನನ್ನ ಉಪನ್ಯಾಸವನ್ನು ನಿಲ್ಲಿಸುತ್ತೇನೆ ಮತ್ತು ಟ್ಯೂನಿಂಗ್ ಗಾಗಿ ನೀವು ಮೃದುವಾದ ಲಿಥೊಗ್ರಫಿ ಅಥವಾ ಮೈಕ್ರೊ ಫ್ಯಾಬ್ರಿಕೇಶನ್ ಅನ್ನು ಹೇಗೆ ಬಳಸಿಕೊಳ್ಳಬಹುದು ಎಂಬುದರ ಕುರಿತು ನಾನು ಚರ್ಚಿಸಿದ್ದೇನೆ ಹೀಗಾಗಿ ಟ್ರಾಕ್ಷನ್ ಫೋರ್ಸ್ ಮೈಕ್ರೋಸ್ಕೋಪಿ ಅಧ್ಯಯನಗಳಿಗೆ ಮೈಕ್ರೊ ಸ್ತಂಭಗಳಂತಹ ರಚನೆಗಳನ್ನು ಉತ್ಪಾದಿಸುತ್ತದೆ ಅಥವಾ ವಿಭಿನ್ನ ಗಾತ್ರಗಳು ಮತ್ತು ಆಕಾರಗಳ ಐಲ್ಯಾನ್ಡ್ ಗಳನ್ನು ಉತ್ಪಾದಿಸಲು ಮೈಕ್ರೋ ಕಾಂಟ್ಯಾಕ್ಟ್ ಪ್ರಿಂಟಿಂಗ್ ಅನ್ನು ಬಳಸುತ್ತದೆ ಮತ್ತು ಜೀವಕೋಶದ ನಡವಳಿಕೆಗಳನ್ನು ಅಧ್ಯಯನ ಮಾಡುವುದು ಅದು ಹರಡುವುದು ಬದುಕುಳಿಯುವುದು ಪ್ರಸರಣ ಭಿನ್ನತೆ ಹೀಗೆ ಇತ್ಯಾದಿಗಳು ನಿಮ್ಮ ಗಮನಕ್ಕೆ ಧನ್ಯವಾದಗಳು